ಹಿಂದಿನ ಉಪನ್ಯಾಸದಲ್ಲಿ ನಾವು ಐಐಓಟಿ ಸಿಸ್ಟಮ್ಸ್ ನ ಅನುಷ್ಠಾನದ ಮೂಲಕ ಸಂಗ್ರಹಿಸಿದ ಡೇಟಾ ಅಂದರೆ ದತ್ತಾಂಶಗಳ ವಿಶ್ಲೇಷಣೆಯ ಬಗ್ಗೆ ಮಾತನಾಡಿದ್ದೇವೆ ನಾವು ಡೇಟಾ ದ ಗುಣಲಕ್ಷಣಗಳು ಹಾಗೂ ಕೈಗೊಂಡಿರುವ ವಿಭಿನ್ನ ಸಂಶೋಧನೆಗಳನ್ನು ನೋಡಿದೆವು ವಿಭಿನ್ನ ಸಂಶೋಧನಾ ಪ್ರಸ್ತಾಪಗಳಿವೆ ದಕ್ಷ ಹಾಗೂ ಪರಿಣಾಮಕಾರಿ ಪ್ರೊಸೆಸ್ಸಿಂಗ್ ಸಿಸ್ಟಮ್ಸ್ ನನ್ನು ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡಿ ನಿಯೋಜಿಸಬೇಕು ಆದ್ದರಿಂದ ಇನ್ನೂ ಕೆಲವು ಪರಿಹಾರಗಳನ್ನು ನೋಡೋಣ ನಾವು ಈಗಾಗಲೇ ಅವುಗಳಲ್ಲಿ ಕೆಲವನ್ನು ನೋಡಿದ್ದೇವೆ ಆದರೆ ಇನ್ನೂ ಕೆಲವು ಪರಿಹಾರಗಳನ್ನು ನೋಡೋಣ ಹಾಗೂ ಪ್ರಸ್ತಾಪ ಮಾಡಿರುವ ವಿಭಿನ್ನವಾದ ಪರಿಹಾರಗಳಲ್ಲಿ ಈ ಸಂಸ್ಕರಣಾ ಘಟಕ ಹೇಗೆ ಮಹತ್ವವಾದದ್ದು ಎಂಬುದನ್ನು ನೋಡೋಣ ವಶಿಷ್ಟ ಎಟ್ al ಅವರು 2017 ರಲ್ಲಿ ಫಾರ್ಮ್ ಬೀಟ್ಸ್ ಎಂಬ ಪರಿಹಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಮೂಲತಃ ಈ ಉಪನ್ಯಾಸವು "ನಿಖರ ಕೃಷಿಗಾಗಿ ಡೇಟಾ ಚಾಲಿತ ವಾಸ್ತುಶಿಲ್ಪ" ದ ಬಳಕೆಯ ಬಗ್ಗೆ ತಿಳಿಸುತ್ತದೆ ವಿಭಿನ್ನ ಸಂವೇದಕಗಳ ಮತ್ತು ಸ್ವಾಯತ್ತ ವ್ಯವಸ್ಥೆಗಳ ಬಳಕೆಯಿಂದ ವಿಭಿನ್ನ ಕೃಷಿ ಸಮಸ್ಯೆಗಳಿಗೆ ನಿಖರವಾದ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಬಹುದು ಎಂಬುದರ ಬಗ್ಗೆ ಪ್ರೆಸಿಷನ್ ಅಗ್ರಿಕಲ್ಚರ್ ತಿಳಿಸುತ್ತದೆ ಫಾರ್ಮ್ ಬೀಟ್ಸ್ ನಲ್ಲಿ ಮಣ್ಣಿನ ಸಂವೇದಕಗಳು ಕ್ಯಾಮೆರಾಸ್ ಯುವಿಎ ಹವಾಮಾನ ಕೇಂದ್ರಗಳು ಐಓಟಿ ಗೇಟ್ ವೇಸ್ ಬೇಸ್ ಸ್ಟೇಷನ್ ಕ್ಲೌಡ್ ಸೇವೆಗಳು ಇತ್ಯಾದಿ ವಿಭಿನ್ನಸಂವೇದಕಗಳ ಬಳಕೆಗಳ ಬಗ್ಗೆ ತಿಳಿಸಿದ್ದಾರೆ ಸಂಯೋಜಿತ ವಾಸ್ತುಶಿಲ್ಪ ನಿಯೋಜಿಸಿ ಕೃಷಿ ಭೂಮಿಯಲ್ಲಿ ಸಮರ್ಥವಾಗಿ ಡೇಟಾ ವನ್ನು ಸಂಗ್ರಹಿಸಬಹುದು ಮತ್ತು ಸಂಗ್ರಹಿಸಲಾದ ಡೇಟಾ ವನ್ನು ಸಾಧ್ಯವಾದಷ್ಟು ಬೇಗ ಪ್ರಾಸೆಸ್ ಮಾಡಿ ಅದನ್ನು ಮುಂದಿನ ಬಳಕೆಗಾಗಿ ಬಳಕೆದಾರರಿಗೆ ಹಿಂದಿರುಗಿಸಲಾಗುವುದು ಎಂಬುದನ್ನು ತೋರಿಸಿದ್ದಾರೆ ಇದು ವಶಿಷ್ಟ ಎಟ್ al ಅವರು ಪ್ರಸ್ತಾಪ ಮಾಡಿರುವ ಫಾರ್ಮ್ ಬೀಟ್ಸ್ ವಾಸ್ತುಶಿಲ್ಪ ಈ ವಾಸ್ತುಶಿಲ್ಪದ ತಳಭಾಗದಲ್ಲಿ ನಾವು ವಿಭಿನ್ನ ಸೆನ್ಸರ್ ಗಳಾದ ಸಾಯಿಲ್ ಸಂವೇದಕಗಳು ಕ್ಯಾಮೆರಾಸ್ ಯುವಿಎ ಮುಂತಾದವುಗಳನ್ನು ಹಾಗೂ ಮೇಲ್ಭಾಗದಲ್ಲಿ ಬೇಸ್ ಸ್ಟೇಷನ್ ಮತ್ತು ಗೇಟ್ ವೇ ಗಳನ್ನು ಕಾಣಬಹುದು ಈ ಎಲ್ಲಾ ಡಿವೈಸೆಸ್ ಗಳಿಂದ ಸಂಗ್ರಹಿಸಲಾದ ಎಲ್ಲಾಡೇಟಾ ಈ ನಿರ್ದಿಷ್ಟ ನೆಟ್ ವರ್ಕ್ ಶ್ರೇಣಿಯ ಮೂಲಕ ಹೋಗುತ್ತದೆ ನಂತರ ಈ ಡೇಟಾ ಕ್ಲೌಡ್ ಗೆ ಬರುತ್ತದೆ ಅಲ್ಲಿ ವಿಭಿನ್ನ ಆಪ್ ಅಥವಾ ವೆಬ್ ಸೈಟ್ಸ್ ಗಳ ಮೂಲಕ ಈ ಡೇಟಾ ವನ್ನು ವಿಭಿನ್ನವಾಗಿ ವಿಶ್ಲೇಷಣೆ ಮಾಡಿ ನಂತರ ಬಳಕೆದಾರರಿಗೆ ಲಭ್ಯವಾಗುವಂತೆ ಮಾಡಲಾಗುತ್ತದೆ ಈ ಕ್ಲೌಡ್ ಸರ್ಫೇಸ್ ಗಳು ಫಾರ್ಮ್ ಬೀಟ್ಸ್ ವಾಸ್ತುಶಿಲ್ಪದ ಅವಿಭಾಜ್ಯ ಅಂಗವಾಗಿ ಇರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು ಆದ್ದರಿಂದ ನಾವು ಸಾಧ್ಯವಾದಷ್ಟು ಬೇಗ ಸಂಗ್ರಹಿಸಿದ ಡೇಟಾ ದಿಂದ ಅರ್ಥಪೂರ್ಣವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ಪ್ರೆಸಿಷನ್ ಅಗ್ರಿಕಲ್ಚರ್ ತಿಳಿಸುತ್ತದೆ ಪ್ರಾಸೆಸಿಂಗ್ ಎಂಜಿನ್ ಕ್ಲೌಡ್ ಆಧಾರಿತ ವಾಸ್ತುಶಿಲ್ಪವನ್ನು ಬಳಸಿಕೊಂಡು ತ್ವರಿತಗತಿಯಲ್ಲಿ ಪರಿಣಾಮಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಕಾರ್ಯವಿಧಾನ ಎಂಬುದನ್ನು ಪ್ರೆಸಿಷನ್ ಅಗ್ರಿಕಲ್ಚರ್ ತಿಳಿಸುತ್ತದೆ ಕ್ಲೌಡ್ ಆಧಾರಿತ ಸೇವೆಯನ್ನು ಬಳಸಿಕೊಂಡು ಪ್ರಾಸೆಸಿಂಗ್ ಮತ್ತು ಅನಲಿಟಿಕ್ಸ್ ಭಾಗವನ್ನು ಈ ವಾಸ್ತುಶಿಲ್ಪದಲ್ಲಿ ಹೇಗೆ ಕಾರ್ಯಗತಗೊಳಿಸಬಹುದು ಎಂಬುದನ್ನು ಈ ಉಪನ್ಯಾಸದಲ್ಲಿ ತಿಳಿಯುತ್ತೇವೆ ತದನಂತರ ಕೃಷಿಗೆ ಸಂಬಂಧಿಸಿದಂತೆ ಮತ್ತೊಂದು ಕಾರ್ಯ ಅದುವೇ ಸ್ವಾಂಪ್ ಅಂದರೆ ಸ್ಮಾರ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಇಲ್ಲಿ ಮೂಲತಃ ಲೇಖಕರು ನೀರಾವರಿ ನಿರ್ವಹಣೆಯ ಬಗ್ಗೆ ಮಾತನಾಡುತ್ತಾರೆ ನೀರಾವರಿಯ ನಿರ್ವಹಣೆಯು ವಿವಿಧ ತರಹದ ಬೆಳೆಗಳು ಹವಾಮಾನ ಪರಿಸ್ಥಿತಿಗಳು ಪ್ರಾದೇಶಿಕ ವ್ಯತ್ಯಾಸಗಳು ಮುಂತಾದವುಗಳ ಮೇಲೆ ಅವಲಂಬಿತವಾಗಿದೆ ಸ್ವಾಂಪ್ ವಿಭಿನ್ನ ರೀತಿಯಸಂವೇದಕಗಳ ಸಹಾಯದಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ವಿವಿಧ ತರಹದ ಡೇಟಾಗಳನ್ನು ಸಂಗ್ರಹಿಸುತ್ತದೆ ಈ ಡೇಟಾವನ್ನು ವಿಶ್ಲೇಷಿಸಿ ವಿವಿಧ ಸೇವೆಗಳನ್ನು ಅಂತಿಮ ಬಳಕೆದಾರರಿಗೆ ಸಲ್ಲಿಸಿ ನಂತರ ವರ್ಚುಯಲ್ ಘಟಕಗಳ ಸಂಗ್ರಹಣೆ ಮತ್ತು ಅನಲಿಟಿಕ್ಸ್ ಗಳೊಂದಿಗೆ ಪರಸ್ಪರ ಕ್ರಿಯೆಯನ್ನು ಒದಗಿಸಲಾಗುವುದು ಇನ್ನಿತರ ಸೇವೆಗಳು ಅಂದರೆ ನೀರಿನ ನಿರ್ವಹಣೆ ಮತ್ತು ವಿತರಣೆಗಾಗಿ ಕಷ್ಟೋಮೈಜ್ ಮಾಡಬಹುದಾದ ಸೇವೆ ಮತ್ತು ಕಸ್ಟಮ್ ಅಗತ್ಯತೆಗಾಗಿ ಅಪ್ಲಿಕೇಶನ್ ನಿರ್ದಿಷ್ಟ ಸೇವೆ ಮತ್ತು ವಿಭಿನ್ನ ವಾಸ್ತುಶಿಲ್ಪಗಳಿಗೆ ಅವಲಂಬನೆ ಮುಂತಾದುವುಗಳನ್ನು ಒದಗಿಸಲಾಗುವುದು ಇದು SWAMP ನ ವಾಸ್ತುಶಿಲ್ಪ ಇಲ್ಲಿ Kamienski et al ಅವರು ಸ್ವಾಂಪ್ ನ ವಿವಿಧ ತರಹದ ಸೇವೆಗಳನ್ನು ತಿಳಿಸಿದ್ದಾರೆ ಪ್ರಿಸಿಶನ್ ಅಗ್ರಿಕಲ್ಚರ್ ನ ಪ್ರೊಸೆಸಿಂಗ್ ಮತ್ತುಅನಲಿಟಿಕ್ಸ್ ನ ವಿಭಿನ್ನ ಕೆಲಸಗಳ ಮೂಲಕ ನೋಡಬಹುದು ಇದು ಸ್ವಾಂಪ್ ನ ವಾಸ್ತುಶಿಲ್ಪ ಸ್ವಾಂಪ್ ನ ಕೃಷಿಯ ಅಭ್ಯಾಸದಲ್ಲಿ ನೀರಿನ ವಿತರಣೆಯ ಬಗ್ಗೆ ಹವಾಮಾನ ಮಾಹಿತಿ ಸ್ಥಿತಿ ನೀರಿನವಿತರಣೆ ನೆಟ್ ವರ್ಕ್ ದಿಂದ ಬಂದ ಡೇಟಾ ಇವೆಲ್ಲವನ್ನೂ ಒಟ್ಟುಗೂಡಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ನಿರ್ಧಾರಗಳು ಅಂದರೆ ಅನಲಿಟಿಕ್ಸ್ ಮತ್ತು ಪ್ರೊಸೆಸಿಂಗ್ ನ ಸಹಾಯದಿಂದ ವಿಭಿನ್ನವಾದ ಭವಿಷ್ಯವಾಣಿಗಳನ್ನು ಹೇಳುವುದು ಎಂದರ್ಥ ಕೃಷಿಯಾಧಾರಿತ ಭವಿಷ್ಯವಾಣಿಗಳು ಎಂದರೆ ಯಾವ ಸಮಯದ ನೀರಾವರಿ ಎಂತಹ ನೀರಾವರಿ ಯಾವ ಉಪಕರಣಗಳನ್ನು ಬಳಸುವುದು ಉತ್ತಮವಾಗಿರುತ್ತದೆ ಇತ್ಯಾದಿ ಆದ್ದರಿಂದ ಈ ಎಲ್ಲಾ ಕೆಲಸಗಳನ್ನು ಸ್ವಾಂಪ್ ವಾಸ್ತುಶಿಲ್ಪ ಹಾಗೂ ಇತರೆ ಪ್ರೆಸಿಷನ್ ಅಗ್ರಿಕಲ್ಚರ್ ವಾಸ್ತುಶಿಲ್ಪಗಳ ಸಹಾಯದಿಂದ ಮಾಡಬಹುದು ಎಆರ್ ಡ್ರೋನ್ಸ್ ಒಂದು ಮೂಲ ಡ್ರೋನ್ ಈ ಡ್ರೋನ್ ಗಳನ್ನು ಪ್ರೆಸಿಷನ್ ಅಗ್ರಿಕಲ್ಚರ್ ನಲ್ಲಿ ಬಳಸಬಹುದು ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಗಳ ಬಳಕೆ ಬಹಳ ಸಾಮಾನ್ಯವಾಗಿದೆ IIT Kharagpur ನ CSE ವಿಭಾಗದ ಸ್ವಾನ್ ಸಂಶೋಧನಾ ಪ್ರಯೋಗಾಲಯದಲ್ಲಿ ಕೃಷಿ ಇಲಾಖೆಯ ಸಹೋದ್ಯೋಗಿಗಳೊಂದಿಗೆ ನಾವೂ ಸಹ ಪ್ರೆಸಿಷನ್ ಅಗ್ರಿಕಲ್ಚರ್ ನಲ್ಲಿ ವಿವಿಧ ಬಗೆಯ ಡ್ರೋನ್ಸ್ ಗಳನ್ನು ಉಪಯೋಗಿಸುತ್ತಿದ್ದೇವೆ ವಿವಿಧ ಬಗೆಯ ಡ್ರೋನ್ಸ್ ಅಪ್ಲಿಕೇಶನ್ಸ್ ಗಳಿವೆ ಕಾಮ್ಬರ ಎಟ್ ಅಲ್ ಅವರು ಇತ್ತೀಚೆಗಷ್ಟೇ 2018 ರಲ್ಲಿ ಪ್ರಕಟಪಡಿಸಿರುವ ಕಾರ್ಯವನ್ನು ನೋಡೋಣ ಇಲ್ಲಿ ಮೂಲತಃ ಅವರು ಕಳೆಗಳಿಗೆ ನಿಖರವಾದ ರಸಗೊಬ್ಬರ ಸಿಂಪಡಿಸುವಿಕೆಯ ಬಗ್ಗೆ ಮಾತನಾಡಿದ್ದಾರೆ ಇದು ಬಹಳ ಮುಖ್ಯ ಮತ್ತು ಸವಾಲಿನ ಸಮಸ್ಯೆಯಾಗಿದೆ ಏಕೆಂದರೆ ನಾವು ಕಳೆಗಳಿಗೆ ಮಾತ್ರ ಕೀಟನಾಶಕಗಳನ್ನು ಸಿಂಪಡಿಸಬೇಕು ಇತರೆ ಭಾಗಗಳು ಕನಿಷ್ಠ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರುವಂತಿರಬೇಕು ಆದ್ದರಿಂದ ಇದು ಸಹ ಬಹಳ ಮುಖ್ಯ ಮತ್ತು ಸವಾಲಿನ ಸಮಸ್ಯೆಯಾಗಿದೆ ಆದ್ದರಿಂದ ನೀವು ಈ ಸಮಸ್ಯೆಯನ್ನು ಪರಿಹರಿಸಲು ಬಯಸಿದರೆ ಸಂಕೀರ್ಣ ಈವೆಂಟ್ ಪ್ರೊಸೆಸಿಂಗ್ ಕಾರ್ಯವಿಧಾನವನ್ನು ಅನುಷ್ಠಾನ ಮಾಡಬೇಕು ಆದ್ದರಿಂದ ಈ ನಿರ್ದಿಷ್ಟ ಪರಿಹಾರದಲ್ಲಿ ಅವರು ಎಆರ್ ಡ್ರೋನ್ಸ್ ಲ್ಯಾಪ್ ಟಾಪ್ಸ್ ಟ್ರ್ಯಾಕ್ಟರ್ ನಲ್ಲಿ ಸ್ಥಾಪಿಸಲಾದ ಸಿಂಪಡಿಸುವ ಯಂತ್ರ ವಿಡಿಯೋ ಪ್ರೊಸೆಸಿಂಗ್ ಮಾಡ್ಯೂಲ್ಸ್ ಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಈ ವಿಡಿಯೋ ಪ್ರೊಸೆಸಿಂಗ್ ಮಾಡ್ಯೂಲ್ ಮೂಲತಃ ಸಸ್ಯನಾಶಕಗಳನ್ನು ಸಿಂಪಡಿಸುವಿಕೆ ಟ್ರ್ಯಾಕ್ಟರ್ ಗೆ ಸ್ಥಾಪಿಸಲಾದ ಸಿಂಪಡಿಕೆಯ ನಿಖರವಾದ ಬಳಕೆ ಇವುಗಳಲ್ಲಿ ಸಹಾಯ ಮಾಡುತ್ತದೆ ಹಾಗೂ ಟ್ರ್ಯಾಕ್ಟರ್ ನಲ್ಲಿ ಸ್ಥಾಪಿಸಿರುವ ಪ್ರಿಸಿಶನ್ ಸ್ಪ್ರೆಯೆರ್ ನನ್ನೂ ಸಹ ಬಳಸುತ್ತದೆ ಈ ವಿಡಿಯೋ ಪ್ರೊಸೆಸಿಂಗ್ ಮಾಡ್ಯೂಲ್ ನಿಂದ ಪತ್ತೆಯಾದ ಸ್ಥಳಗಳಿಗೆ ಕಾರ್ಯಗತಗೊಳಿಸುತ್ತದೆ ಇಲ್ಲಿ ವಾಸ್ತವವಾಗಿ ನಿರ್ಧಾರ ಮತ್ತು ವಿಶ್ಲೇಷಣೆಗಾಗಿ ಕಂಪ್ಯೂಟರ್ ದೃಷ್ಟಿಯ ಕಾರ್ಯವಿಧಾನಗಳು ಎಂಬ ನಿರ್ದಿಷ್ಟ ಪರಿಹಾರವನ್ನು ಬಳಸಲಾಗುತ್ತಿದೆ ಇಲ್ಲಿ ಒಟ್ಟಾರೆ ವಾಸ್ತುಶಿಲ್ಪವನ್ನು ಚಿತ್ರಾತ್ಮಕ ವಾಗಿ ತೋರಿಸಿದ್ದಾರೆ ಇಲ್ಲಿ ವಿವಿಧ ಘಟಕ ಗಳ ನಡುವೆ ವಿವಿಧ ಸಂವಹನಗಳನ್ನು ನೋಡಬಹುದು ಇಲ್ಲಿ ಡ್ರೋನ್ಸ್ ವಿಡಿಯೋ ಪ್ರೋಸಸಿಂಗ್ ಮಾಡ್ಯೂಲ್ ಟ್ರ್ಯಾಕ್ಟರ್ಗೆ ಸ್ಥಾಪಿಸಲಾದ ಸಿಂಪಡಿಕೆ ಕೃಷಿ ಕ್ಷೇತ್ರ ಮತ್ತು ಡೇಟಾ ಈ ಘಟಕಗಳ ನಡುವೆ ಹೇಗೆ ಸಂಚರಿಸುತ್ತದೆ ಎಂಬುದನ್ನು ನಾವು ನೋಡಬಹುದು ಆದ್ದರಿಂದ ಡೇಟಾ ಮತ್ತು ಡೇಟಾ ಪ್ರಕ್ರಿಯೆ ಬಹಳ ಮುಖ್ಯವಾದದ್ದು ಮತ್ತು ಉತ್ತಮವಾದ ಅನಲಿಟಿಕ್ಸ್ ನನ್ನು ಮಾಡಬೇಕಾಗುತ್ತದೆ ಈ ಅನಲಿಟಿಕ್ಸ್ ಒಂದು ಮುನ್ಸೂಸಕ ಅಥವಾ ಪ್ರಿಸ್ಕ್ರಿಪ್ಟಿವ್ ಆಗಿರಬಹುದು ಆದ್ದರಿಂದಈ ವಾಸ್ತುಶಿಲ್ಪ ಮೂಲತಃ ವಿಭಿನ್ನ ಬಗೆಯ ಅನಲಿಟಿಕ್ಸ್ ಬಗ್ಗೆ ತಿಳಿಯಪಡಿಸುವುದಿಲ್ಲ ಆದರೆ ಎಲ್ಲಾ ವಿಭಿನ್ನ ರೀತಿಯ ಅನಲಿಟಿಕ್ಸ್ ಗಳನ್ನು ಹಾಗೂ ಅವುಗಳ ಪರಿಹಾರಗಳನ್ನು ಬಳಸಿಕೊಂಡು ಅನುಷ್ಠಾನ ಮಾಡಲು ವಿಸ್ತರಿಸಬಹುದಾದ ಸಾಮಾನ್ಯ ವಾಸ್ತುಶಿಲ್ಪವನ್ನು ನೀಡುತ್ತದೆ ದ್ರಾಕ್ಷಿ ತೋಟದ ಆರೋಗ್ಯ ಮೇಲ್ವಿಚಾರಣೆ ವೈನ್ ಯಾರ್ಡ್ ಹೆಲ್ತ್ ಮಾನಿಟರಿಂಗ್ ಮತ್ತೊಂದು ಕೃಷಿ ಡೊಮೇನ್ ಅಪ್ಲಿಕೇಶನ್ ಆಗಿದೆ ದ್ರಾಕ್ಷಿ ತೋಟಗಳಲ್ಲಿನ ಸವಾಲು ಏನೆಂದರೆ ವಿವಿಧ ಬಗೆಯ ದ್ರಾಕ್ಷಿ ಹಣ್ಣುಗಳು ವಿಭಿನ್ನ ಹವಾಮಾನ ಮಣ್ಣು ಮತ್ತು ಪರಿಸ್ಥಿತಿಗಳಿಗೆ ಅಗತ್ಯತೆಗಳನ್ನು ಹೊಂದಿರುತ್ತವೆ ಆದ್ದರಿಂದ ದ್ರಾಕ್ಷಿ ತೋಟಗಳ ನೈಜ ಸಮಯದಲ್ಲಿ ಸಂವೇದಿಸುವುದು ಮತ್ತು ಮೇಲ್ವಿಚಾರಣೆಯನ್ನು ಹೊಂದಿರುವುದು ತುಂಬಾ ಮುಖ್ಯ ಆದ್ದರಿಂದ ದ್ರಾಕ್ಷಿಹಣ್ಣಿನ ಇಳುವರಿ ಗುಣಮಟ್ಟ ಮತ್ತು ನೀರಿನ ಅತ್ಯುತ್ತಮ ಬಳಕೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶ ಅದೇ ಸಮಯದಲ್ಲಿ ಸಸ್ಯ ರೋಗಗಳ ಸಂಭವವನ್ನು ಕಡಿಮೆ ಮಾಡಿ ಮತ್ತು ಸೂಕ್ತ ಭವಿಷ್ಯವಾಣಿಗಳನ್ನು ಆಧಾರವಾಗಿಟ್ಟುಕೊಂಡು ರಸಗೊಬ್ಬರಗಳನ್ನು ಸಿಂಪಡಿಸಿ ರೋಗಗಳನ್ನು ನಿಯಂತ್ರಿಸಬೇಕು ಇದಕ್ಕೆ ವೈನ್ ಯಾರ್ಡ್ ಹೆಲ್ತ್ ಮಾನಿಟರಿಂಗ್ ಪರಿಹಾರ ಈ ಕೆಲಸಕ್ಕೆ ಸಂಬಂಧಿಸಿದಂತೆ ಮೂಲವನ್ನು ಇಲ್ಲಿ ಕೊಡಲಾಗಿದೆ ನಿಮಗೆ ಆಸಕ್ತಿ ಇದ್ದಲ್ಲಿ ಈ ನಿರ್ದಿಷ್ಟ ಸಾಹಿತ್ಯವನ್ನು ಓದಲು ಪ್ರೋತ್ಸಾಹಿಸಲಾಗುತ್ತದೆ ಈ ವಾಸ್ತುಶಿಲ್ಪ ಕ್ಲೌಡ್ ನ ಜೊತೆಗೆ ಗಣಿತದ ಎಂಜಿನ್ ನನ್ನು ಒಳಗೊಂಡಿರುವ ಪ್ರೊಸೆಸಿಂಗ್ ಎಂಜಿನ್ ಆಗಿದೆ ಮೈಕ್ರೋ ಸ್ಟ್ರೀಮ್ ನ ವೈನ್ ಯಾರ್ಡ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ವಿಶುಯಲೈಜ್ಯೇಶನ್ ಘಟಕ ಮತ್ತು ಎಚ್ಚರಿಕೆಗಳ ಉತ್ಪಾದನೆ ನಡುವಿನ ಪರಸ್ಪರ ಕ್ರಿಯೆಯನ್ನು ಬೆಂಬಲಿಸುತ್ತದೆ ಮತ್ತೊಂದು ಕೆಲಸ ಸ್ಮಾರ್ಟ್ ಸ್ಯಾಂಟ್ಯಾಂಡರ್ ಇದು ದೊಡ್ಡ ಪ್ರಮಾಣದ ಅಪ್ಲಿಕೇಶನ್ ಗಳಿಗಾಗಿ ಐಓಟಿ ಆಧಾರಿತ ಸ್ಮಾರ್ಟ್ ಸಿಟಿ ನಿಯೋಜನೆಯನ್ನು ಮಾಡಲು ವೇದಿಕೆಯಾಗಿದೆ ಇಲ್ಲಿ ಪ್ರಯೋಗ ವಾಸ್ತವಿಕತೆ ವೈವಿದ್ಯತೆ ಪ್ರಮಾಣ ಚಲನಶೀಲತೆ ವಿಶ್ವಾಸಾರ್ಹತೆ ಬಳಕೆದಾರರ ಒಳಗೊಳ್ಳುವಿಕೆ ಮುಂತಾದವುಗಳಿಗೆ ಸಂಬಂಧಿಸಿದಂತೆ ವಿನ್ಯಾಸಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಈ ವಾಸ್ತುಶಿಲ್ಪ ವಿಭಿನ್ನ ಘಟಕಗಳಾದ ವಿವಿಧ ಐಓಟಿ ನೋಡ್ಸ್ ಸೆನ್ಸರ್ ಎನೇಬಲ್ಡ್ ಐಓಟಿ ನೋಡ್ಸ್ ರೆಪೀಟರ್ ಗಳಾದ ಐಓಟಿ ಗೇಟ್ವೇ ಗಳು ಮುಂತಾದವುಗಳನ್ನು ಒಳಗೊಂಡಿದೆ ಇದು ಆತೆಂಟಿಕೇಶನ್ ಆತರೈಜೇಷನ್ ಲೆಕ್ಕಪತ್ರ ಟೆಸ್ಟ್ ಬೆಡ್ ನಿರ್ವಹಣೆಯ ಉಪವ್ಯವಸ್ಥೆ ಪ್ರಾಯೋಗಿಕ ಬೆಂಬಲ ಉಪವ್ಯವಸ್ಥೆ ಮತ್ತು ಅಪ್ಲಿಕೇಶನ್ ಬೆಂಬಲ ಉಪವ್ಯವಸ್ಥೆ ಮುಂತಾದ ವಿವಿಧ ವಾಸ್ತುಶಿಲ್ಪದ ಪದರಗಳನ್ನು ಒಳಗೊಂಡಿದೆ ಆದ್ದರಿಂದ ಈ ಪ್ರತಿಯೊಂದು ಉಪವ್ಯವಸ್ಥೆ ತಮ್ಮದೇ ಆದ ಕ್ರಿಯಾತ್ಮಕತೆಗಳನ್ನು ಹೊಂದಿವೆ ಈ ನಿರ್ದಿಷ್ಟ ಕೆಲಸದಲ್ಲಿ ಸಾಮಾನ್ಯ ಪರಿಹಾರವನ್ನು ತಲುಪಲು ಈ ಎಲ್ಲಾ ವಿಭಿನ್ನ ಘಟಕಗಳು ಒಳಗೊಂಡಿರುವುದನ್ನು ತೋರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಚಿತ್ರದ ತಳಭಾಗದಲ್ಲಿ ಐಓಟಿ ನೋಡ್ ನಂತರ ಗೇಟ್ ವೇ ಮತ್ತು ಟೆಸ್ಟ್ ಬೆಡ್ ಸರ್ವರ್ ಗಳನ್ನು ಅನುಗುಣವಾದ ಮತ್ತು ವಿಭಿನ್ನವಾದ ಘಟಕಗಳನ್ನು ಕಾಣುತ್ತೇವೆ ವಿಭಿನ್ನ ಕ್ರಿಯಾತ್ಮಕತೆಗಳು ಈ ನಿರ್ದಿಷ್ಟ ವಾಸ್ತುಶಿಲ್ಪವನ್ನು ಬೆಂಬಲಿಸುತ್ತವೆ ಇತ್ತೀಚೆಗೆ ಹೂ ಎಟ್ ಅಲ್ ಎಂಬುವರು ಐರೋಬೊಟ್ ಫ್ಯಾಕ್ಟರಿ ಎಂಬ ಒಂದು ಪರಿಹಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ಅವರು ಅರಿವಿನ ಉತ್ಪಾದನೆ ಎಂಬುದರ ಬಗ್ಗೆ ಮಾತನಾಡಿದ್ದಾರೆ ಆದ್ದರಿಂದ ಅರಿವು ಎಂದರೆ ಬುದ್ದಿವಂತಿಕೆ ಬುದ್ದಿವಂತಿಕೆ ಎಂದರೆಕಂಪ್ಯೂಟೇಶನ್ ಕಂಪ್ಯೂಟೇಶನ್ ಎಂದರೆ ಸಾಕಷ್ಟು ಪ್ರೋಸಸಿಂಗ್ ಎಂದರ್ಥ ಇಲ್ಲಿ ನಾವು ಕಾಗ್ನಿಟಿವ್ ಪ್ರೊಸೆಸಿಂಗ್ ಮೂಲತಃ ಕಂಪ್ಯೂಟೇಷನಲಿ ಇಂಟೆನ್ಸಿವ್ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ ಸಂದರ್ಭ ಅಥವಾ ಸನ್ನಿವೇಶದಲ್ಲಿ ಅನಾಲಿಟಿಕ್ಸ್ ತುಂಬಾ ಪ್ರಮುಖವಾದದ್ದು ಈ ಕೆಲಸದಲ್ಲಿ ಬಳಕೆದಾರ ಮತ್ತು ವಿಭಿನ್ನ ಘಟಕಗಳ ಭಾವನೆಗಳ ಗ್ರಹಿಕೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಕಂಪ್ಯೂಟಿಂಗ್ ಸಂಪನ್ಮೂಲಗಳನ್ನು ವಿನಂತಿಸಿಕೊಂಡು ವಿಭಿನ್ನ ಘಟಕಗಳಾದ ಅರಿವಿನ ಅಥವಾ ಬುದ್ದಿವಂತ ಟರ್ಮಿನಲ್ ಕಾರ್ಯವನ್ನು ನಿರ್ವಹಿಸುತ್ತವೆ ಸಿಸ್ಟಮ್ ಮ್ಯಾನೇಜ್ ಮೆಂಟ್ ಎಡ್ಜ್ ಕಂಪ್ಯೂಟಿಂಗ್ ನೋಡ್ ಕಾಗ್ನಿಟಿವ್ ಎಂಜಿನ್ ಇಂಟಲಿಜೆಂಟ್ ಡಿವೈಸ್ ಯೂನಿಟ್ ಮತ್ತು ಪ್ರೊಡಕ್ಷನ್ ಲೈನ್ ಲೇಯರ್ ಇವುಗಳು ಐರೋಬೊಟ್ ಕಾರ್ಖಾನೆಯ ವಿಭಿನ್ನ ಘಟಕಗಳು ನಾನು ಈ ಘಟಕಗಳ ಬಗ್ಗೆ ಪ್ರತ್ಯೇಕವಾಗಿ ವಿವರಣೆಯನ್ನು ಕೊಡುವುದಿಲ್ಲ ಈಗಾಗಲೇ ಇದೇ ತರಹದ ಬೇರೆ ವಾಸ್ತುಶಿಲ್ಪಗಳ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ ಕೆಲವು ನಿರ್ದಿಷ್ಟ ಅಪ್ಲಿಕೇಶನ್ಗಳ ಸಮಸ್ಯೆ ಮತ್ತು ಅವಶ್ಯಕತೆಗಳನ್ನು ವಿಭಿನ್ನ ಘಟಕಗಳನ್ನು ಬಳಸಿಕೊಂಡು ಅನುಷ್ಠಾನ ಮಾಡಲಾಗಿದೆ ನಾನು ಈ ವಿಷಯಗಳ ಬಗ್ಗೆ ತಿಳಿಸುವುದಿಲ್ಲ ಆಸಕ್ತಿ ಇದ್ದಲ್ಲಿ ಮುಂದೆ ನೋಡೋಣ ಇದು ಐರೋಬೊಟ್ ಫ್ಯಾಕ್ಟರಿ ಸಿಸ್ಟಮ್ ನ ವಾಸ್ತುಶಿಲ್ಪ ಇಲ್ಲಿ ಪ್ರೊಡಕ್ಷನ್ ಲೈನ್ ಲೇಯರ್ ಮೆಕಾನಿಕಲ್ ಆರ್ಮ್ ವರ್ಕರ್ಸ್ ಮತ್ತು ಎಕ್ವಿಪ್ಮೆಂಟ್ ಕಂಪೋನೆಂಟ್ಸ್ ಗಳನ್ನು ಒಳಗೊಂಡಿರುವುದನ್ನು ಕಾಣುತ್ತೇವೆ ನಂತರ ಇಂಟಲಿಜೆಂಟ್ ಡಿಸಿಷನ್ ಯೂನಿಟ್ ಎಡ್ಜ್ ಕಂಪ್ಯೂಟಿಂಗ್ ಇಂಟಲಿಜೆಂಟ್ ಟರ್ಮಿನಲ್ಸ್ ಮತ್ತು ಸಿಸ್ಟಮ್ ಮ್ಯಾನೇಜ್ಮೆಂಟ್ ಕಾಂಪೋನೆಂಟ್ ಗಳ ಲೇಯರ್ ಬರುತ್ತವೆ ಇವೆಲ್ಲವೂ ಕ್ಲೌಡ್ ಆಧಾರಿತ ಕಾಗ್ನಿಟಿವ್ ಎಂಜಿನ್ ಜೊತೆಗೆ ಸಂವಹನ ಮಾಡುತ್ತವೆ ವಿಭಿನ್ನ ಸಮಸ್ಯೆ ಗಳಿಗೆ ವಿಭಿನ್ನ ವಾಸ್ತುಶಿಲ್ಪದಲ್ಲಿ ಕ್ಲೌಡ್ ಆಧಾರಿತ ಕಾಗ್ನಿಟಿವ್ ಎಂಜಿನ್ ಬಳಸಲಾಗಿದೆ ಡೊನೊವನ್ ಎಟ್ ಅಲ್ ಅವರು 2015 ನಲ್ಲಿ ಬಿಗ್ ಡೇಟಾ ಡ್ರೀವನ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ವಿಷಯದ ಬಗ್ಗೆ ಮಾಡಿರುತ್ತಾರೆ ಅವರು ಉತ್ಪಾದನಾ ವಲಯದಲ್ಲಿ ಅಸ್ತಿತ್ವದಲ್ಲಿರುವ ಹೂಡಿಕೆಅಪಾಯ ಮತ್ತು ಹೊಸ ತಂತ್ರಜ್ಞಾನದ ನಿಯಂತ್ರಣ ಕೌಶಲ್ಯದ ಕೊರತೆ ಮಿಶ್ರ ಕೆಲಸದ ಸ್ಥಳ ಇತ್ಯಾದಿ ಸವಾಲುಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಆದ್ದರಿಂದ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಬಳಕೆಯ ಮೂಲಕ ಈ ಸವಾಲುಗಳನ್ನು ಎದುರಿಸಬಹುದು ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ನಲ್ಲಿ ವಿಭಿನ್ನ ಭಾಗಗಳಿವೆ ಮೊದಲನೆಯದು ಏಕೀಕರಣ ಘಟಕ ಇದು ಡೇಟಾ ಮತ್ತುಸಂದರ್ಭಯೋಚಿತ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಎರಡನೆಯ ಕಾಂಪೋನೆಂಟ್ ಡೇಟಾ ದ ಸಿಂತೆಸಿಸ್ ಮತ್ತು ಅನಾಲಿಸಿಸ್ ಕಾರ್ಯವನ್ನು ವ್ಯವಹರಿಸುತ್ತದೆ ಮೂರನೆಯ ಕಾಂಪೋನೆಂಟ್ ಪ್ರಾಸೆಸ್ ಮತ್ತು ಪ್ರೊಡಕ್ಷನ್ ನಲ್ಲಿ ಆವಿಷ್ಕಾರ ಬಗ್ಗೆ ತಿಳಿಸುತ್ತದೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಬಳಕೆಯಿಂದ ಪ್ರಕ್ರಿಯೆಯ ಘಟಕ ಮತ್ತು ಉತ್ಪಾದನೆ ಹೊಸದಾದ ಮತ್ತು ವಿಭಿನ್ನವಾದ ಭವಿಷ್ಯವಾಣಿಗಳು ಮುಖಾಂತರ ಭವಿಷ್ಯದಲ್ಲಿ ವಿಭಿನ್ನವಾದ ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಡುತ್ತವೆ ಇದುಬಿಗ್ ಡೇಟಾಡ್ರೀವನ್ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ಆರ್ಕಿಟೆಕ್ಚರ್ ಈಗಾಗಲೇ ನಾವು ವಿಭಿನ್ನ ಕಂಪೋನೆಂಟ್ಸ್ ಬಗ್ಗೆ ಮಾತನಾಡಿದ್ದೇವೆ ಆದ್ದರಿಂದ ಮತ್ತೆ ನಾನು ಇವುಗಳ ಬಗ್ಗೆ ಮಾತನಾಡುವುದಿಲ್ಲ ಇವು ಸ್ವಯಂ ವಿವರಣಾತ್ಮಕವಾಗಿವೆ ನಿಮಗೆ ಆಸಕ್ತಿ ಇದ್ದಲ್ಲಿ ಇದಕ್ಕೆ ಸಂಬಂಧಿಸಿದ ಸಾಹಿತ್ಯವನ್ನು ನೋಡಿ ಡೇಟಾ ದ ತೀವ್ರತೆ ಜ್ಞಾನದ ತೀವ್ರತೆ ಅನಲಿಟಿಕ್ಸ್ ತೀವ್ರತೆ ಇತ್ಯಾದಿ ಇವುಗಳ ಪ್ರೊಸೆಸಿಂಗ್ ನನ್ನು ಕ್ಲೌಡ್ ನಲ್ಲಿ ಮಾಡಲಾಗುತ್ತದೆ ಜಬ್ಬಾರ್ ಎಟ್ ಅಲ್ ಅವರು ಸ್ಮಾರ್ಟ್ ವೇರ್ ಹೌಸಿಂಗ್ ನಲ್ಲಿ ರೆಸ್ಟ್ ಬೇಸ್ಡ್ ಫ್ರೇಮ್ ವರ್ಕ್ ನ ಬಳಕೆ ಎಂಬ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಈ ಫ್ರೇಮ್ ವರ್ಕ್ ಆರ್ ಎಫ್ ಐ ಡಿ ಟ್ಯಾಗ್ಸ್ ಮತ್ತು ಸೆನ್ಸರ್ಸ್ ಮುಖಾಂತರ ವಿಭಿನ್ನ ವಸ್ತುಗಳನ್ನು ಗುರುತಿಸಿರುವ ಡೇಟಾ ವನ್ನು ಸಂಗ್ರಹ ಮಾಡ್ಯೂಲ್ ನಿಂದ ಸಂಗ್ರಹಿಸುತ್ತದೆ ಮಾಹಿತಿಯನ್ನು ಸಂಗ್ರಹಿಸಲು ಅಥೆಂಟಿಕೇಶನ್ ಮಾಡಲು ಮತ್ತು ಸೆಕ್ಯೂರ್ ಆಕ್ಸೆಸ್ ಗಾಗಿ ಡೇಟಾಬೇಸ್ ಕಾಂಪೊನೆಂಟ್ ಇದೆ ಡೇಟಾ ಆರ್ಗನೈಸೇಷನ್ ಪ್ರೊಸೆಸಿಂಗ್ ಮತ್ತು ನಿರ್ಧಾರ ತೆಗೆದುಕೊಳ್ಳುವುದು ಇತ್ಯಾದಿ ವಿಷಯಗಳ ಬಗ್ಗೆ ಆಡಳಿತಾತ್ಮಕ ಮಾಡ್ಯೂಲ್ ಕಾರ್ಯ ನಿರ್ವಹಿಸುತ್ತದೆ ಸ್ಮಾರ್ಟ್ ವೇರ್ ಹೌಸಿಂಗ್ ವಾಸ್ತುಶಿಲ್ಪವನ್ನು ಇಲ್ಲಿ ನೀಡಲಾಗಿದೆ ಇಲ್ಲಿ ನಾವು ಸ್ಮಾರ್ಟ್ ಗೇಟ್ ವೇ ಹಾಗೂ ವಿಭಿನ್ನ ಬಗೆಯ ಪ್ರೋಸಸಿಂಗ್ ಮತ್ತು ಅನಲಿಟಿಕ್ಸ್ ಮಾಡುವ ವೆಬ್ ಸರ್ವರ್ ನನ್ನು ಕಾಣುತ್ತೇವೆ ಯಾವ ತರಹದ ಅನಲಿಟಿಕ್ಸ್ ಎಂಬ ವಿಷಯ ನಿಮ್ಮ ಮನಸ್ಸಿನಲ್ಲಿದೆ ಹಿಂದಿನ ಉಪನ್ಯಾಸದಲ್ಲಿ ನಾವುಕಂಡ ವಿಭಿನ್ನ ರೀತಿಯ ಅನಲಿಟಿಕ್ಸ್ ಮತ್ತು ಎಐ ತಂತ್ರಗಳ ಸಹಾಯವನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಪರಿಹಾರಕ್ಕಾಗಿ ಯಾವ ತರಹದ ಅನಲಿಟಿಕ್ಸ್ ನನ್ನು ಅನುಷ್ಠಾನ ಮಾಡಬಹುದು ಎಂಬುದನ್ನು ತೆರೆದಿಡುತ್ತದೆ ಮುನ್ಸೂಚಕ ಪ್ರೇಸ್ಕ್ರಿಪ್ಟಿವ್ ವಿವರಣಾತ್ಮಕ ಮುಂತಾದ ಅನಲಿಟಿಕ್ಸ್ ನನ್ನು ಈ ತರಹದ ವಾಸ್ತುಶಿಲ್ಪಗಳಲ್ಲಿ ಅನುಷ್ಠಾನ ಮಾಡಬಹುದು ಮತ್ತು ಬಳಸಬಹುದಾದ ಪರಿಹಾರವನ್ನು ಮುಕ್ತವಾಗಿ ಬಿಡಲಾಗುತ್ತದೆ ಫಜಿ ಲಾಜಿಕ್ ನ್ಯೂರಲ್ ನೆಟ್ವರ್ಕ್ ಡೀಪ್ ಲರ್ನಿಂಗ್ ಮುಂತಾದ ವಿಭಿನ್ನ ರೀತಿಯ ಕಂಪ್ಯೂಟೇಷನಲ್ ಇಂಟಲಿಜೆನ್ಸ್ ಕಾರ್ಯವಿಧಾನಗಳನ್ನು ಉಪಯೋಗಿಸಬಹುದು ಈ ಕಾರ್ಯವಿಧಾನಗಳಲ್ಲಿ ವಿಭಿನ್ನ ರೀತಿಯ ಆಪ್ಟಿಮೈಸೇಶನ್ ತಂತ್ರಗಳನ್ನು ಬಳಸಬಹುದು ನಿರ್ದಿಷ್ಟ ಸಮಸ್ಯೆಗೆ ಬಂದಿರುವ ಡೇಟಾ ಆಧಾರಿತವಾಗಿ ವಿಭಿನ್ನ ರೀತಿಯ ಮುನ್ಸೂಚಕ ತಂತ್ರಗಳಾದ ಗೇಮ್ ಥಿಯರಿಟಿಕಲ್ ತಂತ್ರಗಳನ್ನು ಬಳಸಿ ಸೂಕ್ತ ಪರಿಹಾರಗಳನ್ನು ಪಡೆಯಬಹುದು ತಾವ್ ಎಟ್ ಅಲ್ ಅವರು 2014 ರಲ್ಲಿ ವಿವಿಧ ಪರಿಹಾರಗಳಲ್ಲಿ ಒಂದಾದ ಕೈಗಾರಿಕಾ ಉತ್ಪಾದನಾ ಪರಿಹಾರ ಎಂಬ ವಿಷಯದ ಬಗ್ಗೆ ತಿಳಿಸುತ್ತಾರೆ ವಿವಿಧ ಬಗೆಯ ಘಟಕಗಳಾದ ಪೂರೈಕೆದಾರರು ಗ್ರಾಹಕರು ಮತ್ತು ನಿರ್ವಾಹಕರು ಗಳನ್ನು ಬಳಸಿಕೊಂಡು ಕೈಗಾರಿಕಾ ಉತ್ಪಾದನೆಗೆ ಕ್ಲೌಡ್ ಮತ್ತು ಐಓಟಿ ಆಧಾರಿತ ಪರಿಹಾರದ ಬಗ್ಗೆ ತಿಳಿಸಿದ್ದಾರೆ ನಾನು ಈ ಘಟಕಗಳ ಅರ್ಥದ ಬಗ್ಗೆ ಮಾತನಾಡುವುದಿಲ್ಲ ಇವು ಸ್ವಯಂ ವಿವರಣಾತ್ಮಕವಾಗಿವೆ ಅವರು ವಿವಿಧ ಹಂತದಲ್ಲಿ ಈ ಕೆಲಸದ ಹರಿವಿನ ಬಗ್ಗೆ ಮಾತನಾಡುತ್ತಾರೆ ಒಂದನೇ ಹಂತದಲ್ಲಿ ಸೇವೆ ನೀಡುವ ಮತ್ತು ಮೂಲ ಸೌಕರ್ಯಗಳ ಸಂಗ್ರಹಣೆ ಎರಡನೇ ಹಂತದಲ್ಲಿ ವರ್ಚುಯಲೈಝೇಷನ್ ಸೇವೆಯ ಹಂಚಿಕೆ ಮತ್ತು ನಿರ್ವಹಣೆ ಮೂರನೇ ಹಂತದಲ್ಲಿ ಆನ್ ಡಿಮ್ಯಾಂಡ್ ಸೇವೆಗಳ ಪ್ರೊಸೆಸಿಂಗ್ ನಡೆಯುತ್ತವೆ ಈ ವಾಸ್ತುಶಿಲ್ಪದಲ್ಲಿ ಐಓಟಿ ಲೇಯರ್ ಸರ್ವಿಸ್ ಲೇಯರ್ ಅಪ್ಲಿಕೇಶನ್ ಲೇಯರ್ ಬಾಟಮ್ ಸಪೋರ್ಟ್ ಲೇಯರ್ ನಾಲೆಡ್ಜ್ ಕ್ಲೌಡ್ ಸೆಕ್ಯೂರಿಟಿ ಇಂಟರ್ನೆಟ್ ಮುಂತಾದ ವಿಭಿನ್ನ ಲೇಯರ್ ಗಳಿವೆ ಈ ಸಂಯೋಜಿತ ವಾಸ್ತುಶಿಲ್ಪದಲ್ಲಿ ಇರುವ ವಿಭಿನ್ನ ಲೇಯರ್ ಗಳ ಬಗ್ಗೆ ತಿಳಿಯೋಣ ಮೇಲ್ಭಾಗದಲ್ಲಿ ಅಪ್ಲಿಕೇಶನ್ ಲೇಯರ್ ನಂತರ ಸರ್ವಿಸ್ ಲೇಯರ್ ಮತ್ತು ಐಓಟಿ ಲೇಯರ್ ಹಾಗೂ ಬಾಟಮ್ ಸಪೋರ್ಟ್ ಲೇಯರ್ ಗಳನ್ನು ಕಾಣುತ್ತೇವೆ ಬಾಟಮ್ ಸಪೋರ್ಟ್ ಲೇಯರ್ ಅಪ್ಲಿಕೇಶನ್ ಸರ್ವಿಸ್ ಮತ್ತು ಐಓಟಿ ಲೇಯರ್ ಗಳನ್ನು ವಿಭಜಿಸುತ್ತದೆ ಬಾಟಮ್ ಸಪೋರ್ಟ್ ಲೇಯರ್ ನಲ್ಲಿ ನಾಲೆಡ್ಜ್ ಲೇಯರ್ ಕ್ಲೌಡ್ ಸೆಕ್ಯೂರಿಟಿ ಲೇಯರ್ ಮತ್ತು ವೈಡರ್ ಇಂಟರ್ನೆಟ್ ಲೇಯರ್ ಗಳನ್ನು ಕಾಣುತ್ತೇವೆ ನಾಲೆಡ್ಜ್ ಲೇಯರ್ ಸಾಕಷ್ಟು ಡೇಟಾ ಇಂಟೆನ್ಸಿವ್ ಲೇಯರ್ ಆಗಿರುತ್ತದೆ ವಿಭಿನ್ನ ತರಹದ ಐಓಟಿ ಡಿವೈಯ್ಸ್ ಗಳಿಂದ ಸಂಗ್ರಹಿಸಲಾದ ಡೇಟಾ ಬಗ್ಗೆ ತಿಳಿಯಲು ಅಡ್ವಾನ್ಸ್ ಆಗಿರುವ ಅನಲಿಟಿಕ್ಸ್ಬೇಕಾಗುವುದು ಈ ತರಹದ ಸುಮಾರು ವಿಭಿನ್ನ ಪರಿಹಾರಗಳು ಇವೆ ಅವುಗಳಲ್ಲಿ ಕೆಲವನ್ನು ನಾನು ವಿವರಿಸಿದ್ದೇನೆ ಇವುಗಳಿಗೆ ಅನುಗುಣವಾದ ಉಲ್ಲೇಖಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ನಿಮಗೆ ಆಸಕ್ತಿಯಿದ್ದಲ್ಲಿ ಯಾವುದು ಸೂಕ್ತವೋ ಅಥವಾ ನಿಮಗೆ ಕೃಷಿಯಲ್ಲಿ ಆಸಕ್ತಿ ಇದ್ದರೆ ಅದಕ್ಕೆ ಸಂಬಂಧಿಸಿದ ಸಾಹಿತ್ಯವನ್ನು ಮುಂದೆ ಕೂಲಂಕುಶವಾಗಿ ನೋಡಿರಿ ನಿಮಗೆ ಉತ್ಪಾದನೆಯಲ್ಲಿ ಆಸಕ್ತಿ ಇದ್ದರೆ ಅದಕ್ಕೆ ಸಂಬಂಧಿಸಿದ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಲ್ಯೂಷನ್ಸ್ ಸಾಹಿತ್ಯವನ್ನು ನೋಡಿರಿ ಹಿಂದಿನ ಮತ್ತು ಈ ಉಪನ್ಯಾಸದಲ್ಲಿ ಆಸಕ್ತಿ ಇರುವ ವಿಷಯವೇನೆಂದರೆ ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲು ಅಗತ್ಯವಿರುವ ಸಂವೇದಕಗಳನ್ನುನಿಯೋಜಿಸಬಹುದು ಇದರೊಂದಿಗೆ ಕನೆಕ್ಟಿವಿಟಿ ಸಲ್ಯೂಷನ್ಸ್ ಕಮ್ಯುನಿಕೇಶನ್ ಇನ್ಫ್ರಾಸ್ಟ್ರಕ್ಚರ್ ನೆಟ್ವರ್ಕಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮುಂತಾದುವುಗಳನ್ನು ನಿಯೋಜಿಸಬಹುದು ತದನಂತರ ವಿಭಿನ್ನ ಲೇಯರ್ ನಲ್ಲಿ ವಿವಿಧಸಂವೇದಕಗಳ ಮುಖಾಂತರ ಸಂಗ್ರಹಿಸಿದ ಡೇಟಾ ಗಳನ್ನು ಕನೇಕ್ಟಿವಿಟಿ ಲೇಯರ್ ನ ಮೂಲಕ ಹೇಗೆ ಸಮರ್ಪಕವಾಗಿ ಪ್ರೋಸೆಸ್ ಮಾಡುವುದು ನಿಮ್ಮ ಕೈಯಲ್ಲಿರುವ ನಿರ್ದಿಷ್ಟವಾದ ಸಮಸ್ಯೆಗೆ ಪರಿಹಾರಕ್ಕಾಗಿ ನಿರ್ದಿಷ್ಟವಾದ ಪ್ರೊಸೆಸಿಂಗ್ ಮಾಡಲು ವಿಭಿನ್ನವಾದ ವಾಸ್ತುಶಿಲ್ಪಗಳನ್ನು ಅನುಷ್ಠಾನ ಮಾಡಬೇಕು ಮತ್ತು ವಿಭಿನ್ನವಾದ ಅನಲಿಟಿಕ್ಸ್ ಅನ್ನು ಮಾಡಬೇಕು ವಿಭಿನ್ನವಾದ ಕಾಂಪುಟೇಶನಲ್ ಟೆಕ್ನಿಕ್ಸ್ ಗಳನ್ನು ವಿಭಿನ್ನವಾದ ಒಪ್ತಿಮೈಸೇಶನ್ ಟೆಕ್ನಿಕ್ಸ್ ಗೇಮ್ ಥಿಯರಿ ನ್ಯೂರಲ್ ನೆಟ್ವರ್ಕ್ ಜನಟಿಕ್ ಅಲ್ಗೊರಿದಮ್ ಫಝೀ ಲಾಜಿಕ್ ಮುಂತಾದುವುಗಳನ್ನು ಅನುಷ್ಠಾನ ಮಾಡಬೇಕು ತುಂಬಾ ಪ್ರಮುಖವಾದ ವಿಷಯವೆಂದರೆ ಅನುಷ್ಠಾನ ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ ಅದರಿಂದ ನೀವು ಮಾಹಿತಿಯನ್ನು ಗ್ರಹಿಸಬೇಕು ಉನ್ನತ ಮಟ್ಟದ ಅಬ್ಸ್ಟ್ರಾಕ್ಷನ್ ಗೆ ಸಂಬಂಧಿಸಿದಂತೆ ಜ್ಞಾನವನ್ನು ಸಂಪಾದಿಸಿದರೆ ಮುಂದೆ ಉಪಯುಕ್ತವಾಗುತ್ತದೆ ಈಗ ನಾವು ಪ್ರೋಸಸಿಂಗ್ ಭಾಗದ ಅಂತ್ಯಕ್ಕೆ ಬಂದಿದ್ದೇವೆ